ಈ ಮಾಡ್ಯೂಲ್ಗೆ ಸುಸ್ವಾಗತ ಇದಕ್ಕಿಂತ ಮೊದಲ ಮಾಡ್ಯೂಲ್ನಲ್ಲಿ ನಾವು ಏನು ನೋಡಿದ್ದೇವೆ ಎಂದರೆ ಹಲವಾರು ಘಟಕಗಳನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಹೇಗೆ ಬಳಸಬಹುದು ತಿಳಿದುಕೊಂಡಿದ್ದೇವೆ ಡಿಸ್ಕ್ರೀಟ್ ಘಟಕಗಳಿಗೆ ಸಹ ವೋಲ್ಟೇಜ್ ಅನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಬಳಸಬಹುದು ಮತ್ತು ನಾವು ವೇರಿಯಬಲ್ AC ಅಥವಾ ವೇರಿಯಾಕ್ ಅನ್ನು ನೋಡಿದ್ದೇವೆ AC ವೋಲ್ಟೇಜ್ ಅನ್ನು ಬದಲಾಯಿಸಲು ವೇರಿಯಾಕ್ ಅನ್ನು ಬಳಸಬಹುದು ಅದನ್ನು ನಾವು ಡಿಜಿಟಲ್ ಮಲ್ಟಿಮೀಟರ್ ಬಳಸಿ ಅಳೆಯಲು ಸಾಧ್ಯವಾಯಿತು ನಂತರ ಆ ಮಾಡ್ಯೂಲ್ನ ಕೊನೆಯಲ್ಲಿ ಆವರ್ತನವನ್ನು ನೋಡಲು ಸಾಧ್ಯವಾಯಿತು ಅದನ್ನು ಸುಮಾರು 49 8 ಎಂದು ಅಳೆಯಲಾಗಿದೆ 50 ಹರ್ಟ್ಜ್ನ ಸುತ್ತಲಿನ ಆವರ್ತನಗಳನ್ನು ಲೈನ್ ಆವರ್ತನ ಎಂದೂ ಕರೆಯುತ್ತಾರೆ ಮತ್ತು ವೋಲ್ಟೇಜ್ 230 ವೋಲ್ಟ್ಗಳಷ್ಟಿತ್ತು ಆದ್ದರಿಂದ ಭಾರತದಲ್ಲಿ ವೋಲ್ಟೇಜ್ ಸಿಂಗಲ್ ಫೇಸ್ ಮತ್ತು 230 ವೋಲ್ಟ್ AC ಮತ್ತು ಲೈನ್ ಆವರ್ತನವು 50 ಹರ್ಟ್ಜ್ ಆಗಿದೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ಅತ್ಯಂತ ಪ್ರಮುಖವಾದ ಉಪಕರಣಗಳೆಂದರೆ ಪವರ್ ಸಪ್ಲೈ ಇದು AC ಅಥವಾ DC ಪವರ್ ಸಪ್ಲೈ ಆಗಿರಬಹುದು ಹಾಗಾದರೆ DC ಎಂದರೇನು ಮತ್ತು AC ಎಂದರೇನು ಈ ಪ್ರಶ್ನೆಗೆ ಸರಳವಾಗಿ ಉತ್ತರಿಸುವುದಾದರೆ DC ಯು 0 ಆವರ್ತನವನ್ನು ಹೊಂದಿರುತ್ತದೆ ಆದರೆ AC ಯಲ್ಲಿ ಆವರ್ತನವನ್ನು ಬದಲಾಯಿಸಬಹುದು ಆದ್ದರಿಂದ ನಾವು AC ಅನ್ನು ಅಳೆಯುವಾಗ 50 ಹರ್ಟ್ಜ್ ಆವರ್ತನವನ್ನು ಹೊಂದಿದ್ದರೆ ಆದರೆ DC ಅನ್ನು ಅಳತೆ ಮಾಡಿದರೆ ಅದು 0 ಹರ್ಟ್ಜ್ಆಗಿದ್ದು ನೇರ ರೇಖೆಯನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ DC ಅನ್ನು ನೇರ ರೇಖೆಯಿಂದ ಸೂಚಿಸುತ್ತೇವೆ ಸೈನ್ ವೇವ್ ಮೂಲಕ AC ಅನ್ನು ಸೂಚಿಸುತ್ತೇವೆ AC ಅನ್ನು ತ್ರಿಕೋನ ಅಥವಾ ಸ್ಕ್ವೇರ್ ವೇವ್ ನಿಂದ ಕೂಡ ಸೂಚಿಸಬಹುದು ಆದ್ದರಿಂದ ಎಸಿ ಪರ್ಯಾಯ ಪ್ರವಾಹವಾಗಿದೆ ಮತ್ತು ಡಿಸಿ ನೇರ ಪ್ರವಾಹವಾಗಿದೆ ಈ ಮಾಡ್ಯೂಲ್ನಲ್ಲಿ DC ವಿದ್ಯುತ್ ಪೂರೈಕೆಯನ್ನು ನೋಡೋಣ ಇದು ಎಡ DC ಪವರ್ ಸಪ್ಲೈ ಇದು ಬಲ ಮತ್ತೊಂದು DC ಪವರ್ ಸಪ್ಲೈ ಇದು ಬಲ ಸ್ಥಿರ DC ವಿದ್ಯುತ್ ಮೂಲವಾಗಿದೆ ಮತ್ತು ಇದು ಅತ್ಯಂತ ಹಳೆಯದು ಈಗ ನಾನು ಇಲ್ಲಿ ಎರಡೂ ವಿದ್ಯುತ್ ಸರಬರಾಜುಗಳನ್ನು ಏಕೆ ಇಟ್ಟುಕೊಂಡಿದ್ದೇನೆ ಎಂದರೆ ಬಹಳಷ್ಟು ವಿಶ್ವವಿದ್ಯಾಲಯಗಳು ಇನ್ನೂ ಈ DC ವಿದ್ಯುತ್ ಸರಬರಾಜನ್ನು ಬಳಸುತ್ತಿವೆ ಅಥವಾ ಸುಧಾರಿತ ಆವೃತ್ತಿಯನ್ನು ಕೂಡಾ ಬಳಸುತ್ತಿವೆ ಈಗ ಈ DC ಪವರ್ ಸಪ್ಲೈನಲ್ಲಿ ಬರೆದಿರುವ ವಿಷಯಗಳು ಏನೆಂದು ನಾವು ಮೊದಲು ನೋಡಬೇಕು ಇದು CV FB 15 ವೋಲ್ಟ್ ಹೊಂದಾಣಿಕೆ 15 ವೋಲ್ಟ್ ADJ ಅನ್ನು ಹೊಂದಿದೆ ಒಂದು ಫ್ಯೂಸ್ ಇದೆ ಮತ್ತು ನಂತರ ಒಂದು ಮೇನ್ ಇದೆ ಈಗ ಈ ಸಾಧನವನ್ನು 230 ವೋಲ್ಟ್ AC ಗೆ ಸಂಪರ್ಕಿಸಿದ್ದೇನೆ ಮತ್ತು ಅದನ್ನು ಆನ್ ಮಾಡುತ್ತಿದ್ದೇನೆ ನಾನು ಅದನ್ನು ಸಂಪರ್ಕಿಸಿದಾಗ ಮತ್ತು ನಾನು ಅದನ್ನು ಆನ್ ಮಾಡಿದಾಗ ಈ ಎಲ್ಇಡಿ ಬೆಳಕನ್ನು ನೋಡಲು ಸಾಧ್ಯವಾಗುತ್ತದೆ ವೋಲ್ಟೇಜ್ ಅನ್ನು ಹೇಗೆ ಅಳೆಯಬಹುದು ಎಂಬುದನ್ನು ಈಗ ನೀವು ನೋಡಬಹುದು ಸೀತಾರಾಮ್ ಅವರು ನನ್ನ ಜೊತೆಯಲ್ಲಿದ್ದಾರೆ ಮತ್ತು ಈ ಮಲ್ಟಿಮೀಟರ್ ಅನ್ನು DC ಪವರ್ ಸಪ್ಲೈಗೆ ಹೇಗೆ ಸಂಪರ್ಕಿಸುವುದು ಎಂದು ಅವರು ನಿಮಗೆ ತೋರಿಸುತ್ತಿದ್ದಾರೆ ಇಲ್ಲಿ ಮಲ್ಟಿಮೀಟರ್ ಇದೆ ಮತ್ತು ಅವರು ಅದನ್ನು DC ಪವರ್ ಸಪ್ಲೈಗೆ ಸಂಪರ್ಕಿಸುತ್ತಾರೆ ಈಗ ವೋಲ್ಟೇಜ್ ಎಷ್ಟು ಎಂದು ನೋಡುವುದಾದರೆ ಅದು 14 93 ವೋಲ್ಟ್ ಇದು ಅತ್ಯುತ್ತಮವಾಗಿದ್ದು ಈಗ ಈ ವೋಲ್ಟೇಜ್ ಅನ್ನು ಬದಲಾಯಿಸುವುದಾದರೆ ಅದನ್ನು ಬದಲಾಯಿಸುವ ಇನ್ನೊಂದು ಮಾರ್ಗ ಯಾವುದೆಂದರೆ ಸ್ಕ್ರೂಡ್ರೈವರ್ ಬಳಸಿ ಬದಲಾಯಿಸಬಹುದು ಏಕೆಂದರೆ ಅದು ಸ್ವಲ್ಪ ಹಳೆಯದು ಅದನ್ನು ಬದಲಾಯಿಸುವಾಗ ಬದಲಾವಣೆಯನ್ನು ನೋಡಬಹುದು ದಯವಿಟ್ಟು ಅದನ್ನು ಬೇರೆ ದಿಕ್ಕಿನಲ್ಲಿ ಬದಲಾಯಿಸಿ ಈಗ ವೋಲ್ಟೇಜ್ನಲ್ಲಿ ಬದಲಾವಣೆ ಇದೆ ಸ್ಕ್ರೂಡ್ರೈವರ್ ಬಳಸಿ ನಾಬ್ ಅನ್ನುಬದಲಾಯಿಸುವ ಮೂಲಕ ನೀವು ವೋಲ್ಟೇಜ್ ಅನ್ನು ಬದಲಾಯಿಸಬಹುದು ಈಗ 15 ಎಂದರೇನು 15 ವೋಲ್ಟ್ಗಳನ್ನು ಅಳೆಯಲು ಬಯಸಿದರೆ ನೀವು ಹೇಗೆ ಅಳೆಯಬಹುದು ಅದನ್ನು ಕಪ್ಪು ಬಣ್ಣಕ್ಕೆ ಸಂಪರ್ಕಿಸಬೇಕು ಮತ್ತು ಕೋಮನ್ ಆಗಿರುತ್ತದೆ ಇದು 14 9V ಆಗಿದೆ ನಾಬ್ ಅನ್ನು ಸರಿಹೊಂದಿಸುವ ಮೂಲಕ ಅದನ್ನು 15 ಕ್ಕೆ ಬದಲಾಯಿಸಬಹುದು ಮತ್ತು ಅದು 15 ವೋಲ್ಟ್ಗಳಿಗೆ ಹತ್ತಿರವಾಗುತ್ತದೆ ಈಗ ಆಪರೇಷನಲ್ ಆಂಪ್ಲಿಫೈಯರ್ 741 ರಲ್ಲಿ 15 15 ಅನ್ನು ಅನ್ವಯಿಸುತ್ತೇವೆ ಅದು ಆಪರೇಷನಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಗೆ ನೀಡಲಾದ ಬಯಾಸ್ ವೋಲ್ಟೇಜ್ ಆಗಿದೆ ಆದಾಗ್ಯೂ ಇದನ್ನು ಹೇಗೆ ಬಳಸುವುದು ಅಥವಾ ಕಾರ್ಯಾಚರಣೆ ಆಂಪ್ಲಿಫೈಯರ್ ಗಳಿಗೆ DC ವೋಲ್ಟೇಜ್ ಅನ್ನು ಹೇಗೆ ಅನ್ವಯಿಸುವುದು ಅಥವಾ DCಪವರ್ ಸಪ್ಲೈ ಗೆ ಅಗತ್ಯವಿರುವ ಯಾವುದೇ ಸರ್ಕ್ಯೂಟ್ ಗೆ ಅನ್ವಯಿಸುವುದು ಇದು DC ವಿದ್ಯುತ್ ಪೂರೈಕೆಯ ಉಪಕರಣವಾಗಿದೆ ಈಗ ಈ ಹೊಸ ಆವೃತ್ತಿಯನ್ನು ನೋಡೋಣ ಇದರ ಉತ್ತಮ ಆವೃತ್ತಿ ಇಲ್ಲಿ ಎಡ ಮೌಲ್ಯವನ್ನು ನೋಡಬಹುದು ಆದರೆ ಇಲ್ಲಿ ಬಲನೋಡಲಾಗುವುದಿಲ್ಲ ಏಕೆಂದರೆ ಇಲ್ಲಿ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸಬೇಕು ನಿಜವಾಗಿಯೂ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸಬೇಕಾಗಿಲ್ಲ ಎಡಭಾಗದಲ್ಲಿ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸಲಾಗಿದೆ ಎಂದು ಹೇಳಲು ಇಲ್ಲಿ ನೋಡುತ್ತಿರುವ ಯಾವುದೇ ಮೌಲ್ಯವು ಮಲ್ಟಿಮೀಟರ್ ಅನ್ನು ನೋಡುತ್ತಿರುವಂತೆಯೇ ಇದೆಯೇ ಆದರೆ ಈ ಸಂದರ್ಭದಲ್ಲಿ ಬಲಕ್ಕೆ ಪ್ರದರ್ಶನವು ಇಲ್ಲ ಆದಾಗ್ಯೂ ಇದು ಎಡ ತುಂಬಾ ದೊಡ್ಡದಾಗಿದೆ ಮತ್ತು ಬೃಹತ್ ಗಾತ್ರ ದಾಗಿದ್ದು ಎತ್ತಲು ಭಾರವಾಗಿದೆ ಅದು ಆನ್ ಆಗಿರುವಾಗ ನಾನು ಅದನ್ನು ಎತ್ತಿದ್ದೇನೆ ಅದು ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಆನ್ ಆಗಿರುವಾಗ ನೀವು ಯಾವುದೇ ಉಪಕರಣವನ್ನು ಎತ್ತಬಾರದು ವಿದ್ಯುತ್ ಅನ್ನು ಆಫ್ ಮಾಡಬೇಕು ಸಾಧ್ಯವಾದರೆ ಉಪಕರಣವನ್ನು ಸಂಪರ್ಕ ಕಡಿತಗೊಳಿಸಿ ಮತ್ತು ನಂತರ ಅದನ್ನು ಎತ್ತಬಹುದು ಆದ್ದರಿಂದ ವಿಷಯವೇನೆಂದರೆ ಇವುಗಳು ಭಾರೀ ಸಾಧನಗಳಾಗಿವೆ ಅದು ಏಕೆ ತುಂಬಾ ದೊಡ್ಡದಾಗಿದೆ ಎಂದರೆ ಈ ಉಪಕರಣಕ್ಕೆ ಅನ್ವಯಿಸುತ್ತಿರುವ ಪೂರೈಕೆ ವೋಲ್ಟೇಜ್ 230 ವೋಲ್ಟ್ AC ಆಗಿದೆ ಮತ್ತು ಈ 230 ವೋಲ್ಟ್ಗಳನ್ನು 15 ವೋಲ್ಟ್ಗಳಿಗೆ ಪರಿವರ್ತಿಸುತ್ತಿದ್ದೇನೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಎಂಬ ಸಾಧನವನ್ನು ಬಳಸಬೇಕು ಎಂದರ್ಥ ಮೊದಲಿಗೆ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತದೆ ಇದು AC ಅನ್ನು ಪರಿವರ್ತಿಸುತ್ತದೆ ಅಥವಾ 230 ವೋಲ್ಟ್ಗಳ AC ಅನ್ನು ಯಾವುದೇ ವೋಲ್ಟೇಜ್ಗೆ ಇಳಿಸುತ್ತದೆ ನಂತರ ನಾವು ಇನ್ನೊಂದು ಸರ್ಕ್ಯೂಟ್ ಅನ್ನು ಬಳಸಬೇಕು ಮತ್ತು ಈ ಟ್ರಾನ್ಸ್ಫಾರ್ಮರ್ ಮತ್ತು ಇತರ ಸರ್ಕ್ಯೂಟ್ ಬಳಸಿ AC ಅನ್ನು DC ಗೆ ಪರಿವರ್ತಿಸಬಹುದು ಸರ್ಕ್ಯೂಟ್ ಎಂದರೇನು ಇದು ರಿಕ್ಟಿಫೈಯರ್rectifier ಈಗ ಹಲವಾರು ವಿಧದ ರೆಕ್ಟಿಫೈಯರ್ಗಳಿವೆ ಆದ್ದರಿಂದ ನಾನು ಒಂದು ಪದವನ್ನು ಬಳಸುವಾಗ ನಾನು ಹೇಳಿದಂತೆ ಪ್ರತಿ ಬಾರಿ ಪ್ರತಿ ಪದವನ್ನು ಸರಿಯಾಗಿ ತಿಳಿಯಬೇಕು ಯಾವ ರೀತಿಯ ರೆಕ್ಟಿಫೈಯರ್ಗಳು ಎಂಬುದನ್ನು ನೋಡಬೇಕು ಏಕೆಂದರೆ ಈ ಉಪನ್ಯಾಸದಲ್ಲಿ ಒಳಗೊಂಡಿರುವುದಿಲ್ಲ ರಿಕ್ಟಿಫೈಯರ್ ಎಂದು ಹೇಳಿದಾಗ ಯಾವ ರೀತಿಯ ರಿಕ್ಟಿಫೈಯರ್ ಹಾಫ್ ರೆಕ್ಟಿಫೈಯರ್Half rectifier ಫುಲ್ ರೆಕ್ಟಿಫೈಯರ್ ಅಥವಾ ಇನ್ನೊಂದು ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡುವುದಾದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಥವಾ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಯಾವುದೆಂದು ತಿಳಿದಿರಬೇಕು ಆದ್ದರಿಂದ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತದೆ ಈಗ ಇದು ಯಾವ AC ವೋಲ್ಟೇಜ್ ಎಸಿ ವೋಲ್ಟೇಜ್ ಸೈನ್ ವೇವ್ ಆಗಿದೆ 230 ವೋಲ್ಟ್ AC 50 ಹರ್ಟ್ಜ್ ಆವರ್ತನ ವೋಲ್ಟೇಜ್ನ್ನು ಸ್ಟೆಪ್ ಡೌನ್ ಮಾಡಿದಾಗಲೂ ಅದು ಇನ್ನೂ AC ಆಗಿದೆ ಆದ್ದರಿಂದಇಲ್ಲಿ AC ಘಟಕವನ್ನು ತೆಗೆದುಹಾಕಬೇಕು ಮತ್ತು ಅದನ್ನು DC ಮಾಡಬೇಕು ಅದಕ್ಕಾಗಿ ಫಿಲ್ಟರ್ ಮಾಡಬೇಕು ನಾನು ಹೇಳುವ ಅಂಶವನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಇದು DC ಪವರ್ ಸಪ್ಲೈ ಇಲ್ಲಿ ವೋಲ್ಟೇಜ್ ಏನೆಂದು ನೋಡಲಾಗುವುದಿಲ್ಲ ಕರೆಂಟ್ ಏನೆಂದು ನೋಡಲಾಗುವುದಿಲ್ಲ ಹಾಗಾದರೆ ಪರ್ಯಾಯ ಮಾರ್ಗ ಯಾವುದು ನಾವು ಮಲ್ಟಿಮೀಟರ್ ಅನ್ನು ಬಳಸಬಹುದು ಈಗಇನ್ನೊಂದು ಭಾಗವನ್ನು ನೋಡುವುದಾದರೆಇದು ಎಡ ದೊಡ್ಡದಾಗಿದೆ ಯಾವುದೇ ರೀತಿಯಲ್ಲಿ ಸುಧಾರಣೆ ಇಲ್ಲ ಇದು ಹಿಂದಿನದಕ್ಕಿಂತ ದೊಡ್ಡದಾಗಿದೆ ಏಕೆಂದರೆ ಈಗ ಎರಡು ವಿಭಿನ್ನ ಮೂಲಗಳನ್ನುdifferent sources ಹೊಂದಿದ್ದೇವೆ ಇದು ನಿಯಂತ್ರಿತ DC ಲೀನಿಯರ್ ಪವರ್ ಸಪ್ಲೈ ಲೀನಿಯರ್ ರೆಗ್ಯುಲೇಟೆಡ್ ಎಂದರೆ ನೀವು ಅದನ್ನು ನಿಯಂತ್ರಿಸಬಹುದು ಇದು DC ವೋಲ್ಟೇಜ್ ಲೀನಿಯರ್ ಪವರ್ ಸಪ್ಲೈ ನಾವು ವೋಲ್ಟೇಜ್ ಅನ್ನು ಹೆಚ್ಚಿಸಿದಾಗ ರೇಖೀಯವಾಗಿ ಹೆಚ್ಚಾಗುತ್ತದೆ ಆದರೆ ವೋಲ್ಟೇಜ್ ಮತ್ತು ಕರೆಂಟ್ ರೇಖೀಯ ಸಂಬಂಧವನ್ನು ಹೊಂದಿವೆ ಎಂದು ಇದರ ಅರ್ಥವಲ್ಲ ಏಕೆಂದರೆ ನೀವು ಬಳಸುತ್ತಿರುವ ಲೋಡ್ ಅನ್ನು ಅವಲಂಬಿಸಿ ಪ್ರಸ್ತುತ ಬದಲಾವಣೆಗಳಾಗುತ್ತವೆ ಈಗ ಇದನ್ನು ಪ್ರಾರಂಭಿಸುವ ಮೊದಲು ಪ್ರತಿಯೊಂದು ವಿಭಾಗವನ್ನು ನೋಡೋಣ ಮತ್ತು ನಂತರ ಈ ನಿರ್ದಿಷ್ಟ DC ಪವರ್ ಸಪ್ಲೈಯ ಪಾತ್ರ ಏನು ಎಂದು ನೋಡಬೇಕು ಮತ್ತೆ ಈ ನಿರ್ದಿಷ್ಟ DC ಪವರ್ ಸಪ್ಲೈಗೆ ವಿದ್ಯುತ್ ನೀಡುತ್ತಿದ್ದೇನೆ ಈಗಅದನ್ನು ಆನ್ ಮಾಡಬಹುದೇ ಅದ್ಭುತವಾಗಿದೆ ಇಲ್ಲಿ ಕರೆಂಟ್ 0 ಆಗಿದೆ ಏಕೆಂದರೆ ಯಾವುದೇ ಲೋಡ್ ಸಂಪರ್ಕವಿಲ್ಲ ಶಕ್ತಿ ಏನು ವಿದ್ಯುತ್ ಅಥವಾ ವೋಲ್ಟೇಜ್ 0 ವೋಲ್ಟ್ ಅಥವಾ 0 2 ವೋಲ್ಟ್ ಆಗಿದೆ ಇಲ್ಲಿ 5 22 ವೋಲ್ಟ್ ಆಗಿದೆ ಈಗ ಒಂದು ವಿಭಾಗವನ್ನು ಮಾತ್ರ ನೋಡೋಣ ಇಲ್ಲಿ ಸ್ಪಷ್ಟವಾಗಿ ನೋಡಿದರೆ ಇಲ್ಲಿ ಏನು ಬರೆಯಲಾಗಿದೆ 0 ರಿಂದ 30 ವೋಲ್ಟ್ಗಳು ಮತ್ತು 3 ಆಂಪಿಯರ್ ಅಂದರೆ ಗರಿಷ್ಠ ಪ್ರವಾಹವು 3 ಆಂಪಿಯರ್ ಆಗಿರಬಹುದು ಇದು 4 ಆಂಪಿಯರ್ ಆಗಿದ್ದರೆ ಏನಾಗುತ್ತದೆ ಅದು ಸುಡುತ್ತದೆ ಅದನ್ನು ನಿರ್ವಹಿಸಲಾಗುವುದಿಲ್ಲ ಆದ್ದರಿಂದ ಗರಿಷ್ಠ 3 ಆಂಪಿಯರ್ ಮತ್ತು 0 ರಿಂದ 30 ವೋಲ್ಟ್ ನ್ನು ಬದಲಾಯಿಸಬಹುದು ಈಗ ಇದು ಏನು ಎಂದು ನೋಡುವುದಾದರೆ ಇದು ಸ್ಥಿರ ವೋಲ್ಟೇಜ್ ಆಗಿದೆ CV ಇಲ್ಲಿದೆ ನೋಡಿ ನಿರಂತರ ಕರೆಂಟ್ಗಾಗಿ ಕೆಂಪು ಬಣ್ಣದ LED CC ಇರುತ್ತದೆ ಇಲ್ಲಿ ಕೋರ್ಸ್ ಇದೆ ಮತ್ತು ಉತ್ತಮವಾದ ನಾಬ್ಗಳಿವೆ ಅಂದರೆ ವೋಲ್ಟೇಜ್ನಲ್ಲಿ ನೀವು ಅದನ್ನು ಬದಲಾಯಿಸಬಹುದು ಅಥವಾ ಉತ್ತಮ ಟ್ಯೂನ್ ಮಾಡಬಹುದು ಕರೆಂಟ್ ಕೋರ್ಸ್ ಅನ್ನು ಬದಲಾಯಿಸಬಹುದು ಅಥವಾ ಅದನ್ನು ಉತ್ತಮಗೊಳಿಸಬಹುದು ಹಾಗಾದರೆ ಈ ಕೋರ್ಸ್ ಮತ್ತು ಫೈನ್ ಎಂದರೆ ಏನು ಕೋರ್ಸ್ ವೋಲ್ಟೇಜ್ ಅನ್ನು ಬದಲಾಯಿಸಿದರೆ ಅದು ಬದಲಾಗುತ್ತಿರುವುದನ್ನು ತ್ವರಿತವಾಗಿ ನೋಡಬಹುದು ಮತ್ತು 2 3 4 5 ರಿಂದ ವೋಲ್ಟೇಜ್ ಅನ್ನು ಪಡೆಯಬಹುದು ಅದನ್ನು ನಿಧಾನವಾಗಿ ಟ್ಯೂನ್ ಮಾಡಲು ಬಯಸಿದರೆ 5 4 5 5 5 7 ಆಗುವುದು ಆದ್ದರಿಂದ ಕೋರ್ಸ್ ಉತ್ತಮ ಟ್ಯೂನಿಂಗ್ ನೀಡಲು ಸಾಧ್ಯವಿಲ್ಲ ಮತ್ತೆ ಈ ಟ್ಯೂನಿಂಗ್ ನ್ನು DC ಪವರ್ ಸಪ್ಲೈನಿಂದ ಪಡೆದುಕೊಳ್ಳಬಹುದಾದ ಅತ್ಯುತ್ತಮ ಟ್ಯೂನಿಂಗ್ ಆಗಿದೆ ಈಗ ಕೆಂಪು ಕಪ್ಪು ಮತ್ತು ಮಧ್ಯದ ನಾಬ್ಗಳಿವೆ 15 ವೋಲ್ಟ್ 2 ಆಂಪಿಯರ್ಕೊಮನ್ 15 ವೋಲ್ಟ್ 2 ಆಂಪಿಯರ್ ಇದೆ ಅದು ಹಿಂದೆ ನೋಡಿದ್ದಂತೆಯೇ ಇರುತ್ತದೆ ಮೊದಲು ವೋಲ್ಟೇಜ್ ಅನ್ನು ನೋಡೋಣ ಮಲ್ಟಿಮೀಟರ್ ಅನ್ನು ಬಳಸಿಕೊಂಡು ವೋಲ್ಟೇಜ್ ಅನ್ನು ಅಳೆಯಲು ಬಯಸಿದರೆ ಮಲ್ಟಿಮೀಟರ್ ಏನು ತೋರಿಸುತ್ತದೆ ಎಂಬುದನ್ನು ನೋಡೋಣ ನಾವು ಕೆಂಪು ಪ್ರೊಬ್ ನ್ನು ಕೆಂಪು ಬಣ್ಣಕ್ಕೆ ಮತ್ತು ಕಪ್ಪು ಪ್ರೊಬ್ ನ್ನು ಕಪ್ಪುಗೆ ಸಂಪರ್ಕಿಸಿದಾಗ ರಿಡಿಂಗ್ ನೋಡಬೇಕು ಇದು DC ಪವರ್ ಸಪ್ಲೈಯೇ ಎಂದು ತಿಳಿದುಕೊಳ್ಳಬೇಕು ಅದು 5 93 5 92 ಆಗಿದೆ 9 5 92 ಅತ್ಯಂತ ಹತ್ತಿರದಲ್ಲಿದೆ ಅಥವಾ ಇದು ಹೆಚ್ಚು ನಿಖರವಾಗಿದೆ ಏಕೆಂದರೆ ಇದು 2 ಅಂಕೆಗಳಂತಿದೆ ಹಾಗಾಗಿ 5 92 ವೋಲ್ಟ್ಗಳು ಅತ್ಯುತ್ತಮವಾಗಿದೆ ಇಲ್ಲಿ ಕರೆಂಟ್ ಏನಾಗಿದೆ ಇನ್ನೊಂದು 5 22 ವೋಲ್ಟೇಜ್ ಆಗಿದೆ ಅವರು ಕೆಂಪು ಪ್ರೊಬ್ ನ್ನು ಕೆಂಪು ಮತ್ತು ಕಪ್ಪು ನ್ನು ಕಪ್ಪುಗೆ ಹೇಗೆ ಸಂಪರ್ಕಿಸುತ್ತಿದ್ದಾರೆ ಎಂಬುದನ್ನು ನೋಡಿ ಈಗ ಏನು ನೋಡಲು ಸಾಧ್ಯವಾಗುತ್ತದೆ ಎಂದರೆ 5 21 ಬಹಳ ಹತ್ತಿರವಾಗಿದ್ದು ಅತ್ಯುತ್ತಮವಾಗಿದೆ ಈಗ 15 ವೋಲ್ಟ್ಗಳು ಮತ್ತು 15 ವೋಲ್ಟ್ಗಳನ್ನು ನೋಡಲು ಬಯಸಿದರೆ ನಾವು ಕಳೆದ ಬಾರಿ ನೋಡಿದಂತೆಯೇ 15 ವೋಲ್ಟ್ಗಳನ್ನು ಸಂಪರ್ಕಿಸಬಹುದು ಜೊತೆಗೆ 15 ವೋಲ್ಟ್ಗಳು ಮತ್ತೆ ಕೆಂಪುಸೆಂಟರ್ ಕೊಮನ್ 15 ಈಗ ಇದು ಸ್ಥಿರವಾಗಿದೆ ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ 15 ವೋಲ್ಟ್ಗಳಿಗೆ ಕೆಂಪು ಪ್ರೋಬ್ ಅನ್ನು ಕೆಂಪು ಬಣ್ಣಕ್ಕೆ ಸಂಪರ್ಕಿಸಿ ಮತ್ತು 15 ವೋಲ್ಟ್ಗಳನ್ನು ನೋಡಬಹುದು ಆಪರೇಶನಲ್ ಆಂಪ್ಲಿಫೈಯರ್ಗಳ ಸಂದರ್ಭದಲ್ಲಿ ನೇರವಾಗಿ ಈ ಟರ್ಮಿನಲ್ಗಳನ್ನು ಬಳಸಬಹುದು ಮತ್ತು ಜೊತೆಗೆ 15 ವೋಲ್ಟ್ಗಳನ್ನು ಅನ್ವಯಿಸಬಹುದು ಇನ್ನೊಂದು ವಿಷಯವೆಂದರೆ ಅದೇ ಸಮಯದಲ್ಲಿ 2 ವೋಲ್ಟೇಜ್ ಮೂಲಗಳನ್ನು ಬಳಸಬಹುದು 15 15 ಅನ್ನು ಅನ್ವಯಿಸಬಹುದು ಈ DC ಪವರ್ ಸಪ್ಲೈಯ ಪ್ರಯೋಜನವೆಂದರೆ ಬಹು ಸರ್ಕ್ಯೂಟ್ಗಳನ್ನು ಬಳಸಬಹುದು ಮತ್ತು ಇದನ್ನು ಮೂಲವಾಗಿ ಬಳಸಬಹುದು ಇದು ಸ್ಥಳೀಯವಾಗಿ ತಯಾರಿಸಿದ DCಪವರ್ ಸಪ್ಲೈ ಆದರೆ 2 ಪ್ರಯೋಜನಗಳಿವೆ ವಾಸ್ತವವಾಗಿ ನಾನು ಬಹು ಪ್ರಯೋಜನಗಳನ್ನು ಹೇಳಬಲ್ಲೆ ಒಂದು ಈ ಭಾಗದಲ್ಲಿ ನೋಡಿದರೆ 0 ರಿಂದ 30 ವೋಲ್ಟ್ 3 ಆಂಪಿಯರ್ ಮತ್ತು ಇನ್ನೊಂದು ಬದಿಗೆ ಹೋದರೆ ಗರಿಷ್ಠ 0 ರಿಂದ 5 ವೋಲ್ಟ್ 1 5 ಆಂಪಿಯರ್ ಆಗಿದೆ ನಂತರ 15 15 ಅನ್ನು ಅನ್ವಯಿಸಬಹುದು ಇದು ಇನ್ನೊಂದು ಪ್ರಯೋಜನವಾಗಿದೆ ಅಂದರೆ ಬಹು ಸರ್ಕ್ಯೂಟ್ಗಳನ್ನು ಬಳಸಬಹುದು ಮತ್ತು ಇದು DC ಪವರ್ ಸಪ್ಲೈ ಎಂದರ್ಥ ನಾನು ನಿಮಗೆ ಹೇಳಬಯಸುವ ಒಂದು ವಿಷಯವೆಂದರೆ ಪ್ರಸ್ತುತ ನಾಬ್ ಮೌಲ್ಯವು ಏನಾಗಿರಬೇಕು ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಯಾವಾಗಲೂ ಅದನ್ನು ಗರಿಷ್ಠಗೊಳಿಸಿ ಅದು ನಿಮ್ಮ ಸರ್ಕ್ಯೂಟ್ ಅನ್ನು ಉಳಿಸುತ್ತದೆ ನೀವು ಯಾವುದೇ ಸರ್ಕ್ಯೂಟ್ ಅನ್ನು ನಿರ್ವಹಿಸುವಾಗ ಯಾವಾಗಲೂ ಅದನ್ನು ಗರಿಷ್ಠವಾಗಿ ಇರಿಸಿ ಯಾವುದೇ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನೊಂದಿಗೆ DC ಪವರ್ ಸಪ್ಲೈ ನ್ನು ಬಳಸುತ್ತಿರುವಾಗಅದನ್ನು ಗರಿಷ್ಠವಾಗಿ ಇರಿಸಿ ಇದು DC ಪವರ್ ಸಪ್ಲೈ ನ ಬಗ್ಗೆ ನಾವು ನೋಡಿದ ಒಂದು ಹಳೆಯ ಆವೃತ್ತಿಯಾಗಿದೆಮತ್ತು ನಾವು ನೋಡಿದ ಇನ್ನೊಂದು ಯಉಪಕರಣ ಹೊಸ ಆವೃತ್ತಿಯಾಗಿದೆ ವಿಷಯವೆಂದರೆ ನೀವು ಬಳಸುವ ಯಾವುದೇ ಆವೃತ್ತಿ DC ಪವರ್ ಸಪ್ಲೈ ನ ಬಗ್ಗೆ ಏನು ಎಂದು ನೀವು ತಿಳಿದಿರಬೇಕು ಮತ್ತು ರೀಡಿಂಗ್ಗಳು ಇಲ್ಲಿ ಇಲ್ಲದಿದ್ದರೆ ಅದರ ಬಗ್ಗೆ ಚಿಂತಿಸಬೇಡಿ ವೋಲ್ಟೇಜ್ ಏನೆಂದು ಪರಿಶೀಲಿಸಲು ನಿಮಗೆ ಮಲ್ಟಿಮೀಟರ್ ಅಗತ್ಯವಿದೆ ಆದ್ದರಿಂದ ನಾವು ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಫಂಕ್ಷನ್ ಜನರೇಟರ್ ಅನ್ನು ನೋಡೋಣ ಮತ್ತು ನಾವು ಅನಲಾಗ್ ಸರ್ಕ್ಯೂಟ್ ಪ್ರಯೋಗಗಳನ್ನು ಮಾಡುವಾಗ ಹೆಚ್ಚು ಬಳಸುತ್ತೇವೆ ಆದ್ದರಿಂದ ಇದು DC ವಿದ್ಯುತ್ ಸರಬರಾಜು ಮತ್ತು ಮುಂದಿನ ಮಾಡ್ಯೂಲ್ ನಾವು ಫಂಕ್ಷನ್ ಜನರೇಟರ್ ಅನ್ನು ನೋಡುತ್ತೇವೆ ಇದು ಈ ಉಪನ್ಯಾಸದ ಅಂತ್ಯ ತುಂಬ ಧನ್ಯವಾದಗಳು